ವಿಕಿರಣವು ಫೋಟಾನ್ಗಳು ಎಂಬ ಕಣಗಳ ಸಂಗ್ರಹವಾಗಿ ವರ್ತಿಸುವುದು ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ ಅಂಶವೆಂದರೆ ಕ್ವಾಂಟಮ್ ಕಲ್ಪನೆ ಅದು ಆಂದೋಲಕವು 0 h 2 h ಶಕ್ತಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಹೀಗೆ ಕಪ್ಪು ದೇಹದ ವರ್ಣಪಟಲ ಸಾಂದ್ರತೆಯನ್ನು ವಿವರಿಸುತ್ತದೆ ಆದ್ದರಿಂದ ಇದು ಆಂದೋಲಕ ಮಾತ್ರ ಆದ್ದರಿಂದ ಒಂದು ಕ್ಯಾವಿಟಿ ಮತ್ತು ಈ ಆಂದೋಲಕಗಳು ಕ್ವಾನ್ಟೈಸ್ ಮೌಲವನ್ನು ಮಾತ್ರ ತೆಗೆದುಕೊಳ್ಳುತ್ತವೆ ಎಂದು ನಾವು ಊಹಿಸಿದ್ದೇವೆ ಆದರೆ ಅದೇ ಸಮಯದಲ್ಲಿ ವಿಕಿರಣವನ್ನು ನಿರಂತರವೆಂದು ಪರಿಗಣಿಸುವುದರೊಂದಿಗೆ ಇದು ಅಸಂಗತತೆ ಎಂದು ತೋರುತ್ತದೆ ಅಲ್ಲಿಯೇ ಐನ್ಸ್ಟೈನ್ ವಿಕಿರಣವನ್ನು ಈ ನಿರಂತರ ಶಕ್ತಿ h ಯ ಕಣಗಳೆಂದು ಪರಿಗಣಿಸಬೇಕು ಎಂದು ಅವರು ಹೇಳಿದರು ಮತ್ತು ನಾನು ಇದನ್ನು ನಿಮಗಾಗಿ ಮಾಡಲು ಬಯಸುತ್ತೇನೆ ಎಂದು ತೋರಿಸುತ್ತಾ ಹೋದರು ಏಕೆಂದರೆ ಇದು ವೈಜ್ಞಾನಿಕ ತನಿಖೆಯ ಸುಂದರವಾದ ತುಣುಕು ಐನ್ಸ್ಟೈನ್ ಹೇಳುವುದೇನೆಂದರೆ ವಿಯೆನ್ನ ವಿಕಿರಣದ ಸೂತ್ರವು ಮಾನ್ಯವಾಗಿದೆ ಮತ್ತು ಅದು T ದೊಡ್ಡದಾದ ಪುನರಾರಂಭವಾಗಿದೆ ಇದು ಮಾನ್ಯವಾಗಿದ್ದಾಗ ವಿಕಿರಣವು ಪ್ರತಿ ಶಕ್ತಿ h ಯ ಕಣಗಳ ಸಂಗ್ರಹದಂತೆ ವರ್ತಿಸುತ್ತದೆ ಮತ್ತು ಅದು ಫೋಟಾನ್ ಪರಿಕಲ್ಪನೆಯನ್ನು ನೀಡುತ್ತದೆ ಮತ್ತು ನಾವು ನೋಡಲು ಬಯಸುತ್ತೇವೆ ನಾವು ಸ್ವಲ್ಪ ಥರ್ಮೋಡೈನಾಮಿಕ್ಸ್ ಅನ್ನು ಬಳಸುತ್ತೇವೆ ಆದ್ದರಿಂದ ಥರ್ಮೋಡೈನಾಮಿಕ್ಸ್ 1T∂S∂UV ಎಂದು ಹೇಳುತ್ತದೆ ಈಗ ಐನ್ಸ್ಟೈನ್ ಪರಿಗಣಿಸಿದಂತೆ s ಕೂಡ ಸ್ಪೆಕ್ಟ್ರಲ್ sdνಕೂಡಿದೆ U ಅನ್ನು udν ಎಂದು ಹೇಳಬಹದು ಇದು ಎನ್ಟ್ರೋಪಿ ಯ ಸ್ಪೆಕ್ಟ್ರಲ್ ವಿತರಣೆಯಾಗಿದೆ ಮತ್ತು ಪುರಾವೆ ಇಲ್ಲದೆ ನಾನು ಈಗ 1Tsν∂uνV ಎಂದು ಹೇಳಿಕೊಳ್ಳಲಿದ್ದೇನೆ ಆದ್ದರಿಂದ ಎನ್ಟ್ರೋಪಿಯ ಸ್ಪೆಕ್ಟ್ರಲ್ ಸಾಂದ್ರತೆಯು ಆಂತರಿಕ ಶಕ್ತಿಯಲ್ಲಿ ಒಂದಾದ ಭಾಗಶಃ ಉತ್ಪನ್ನವು ನಿಮಗೆ 1T ನೀಡುತ್ತದೆ ಆದ್ದರಿಂದ ನಮ್ಮಲ್ಲಿರುವುದು 1T∂sν∂uν ಈಗ ವೀನ್ ನ ಸೂತ್ರದಿಂದ ನಾವು uν ಕೆಲವು α3e βνkTಗೆ ಸಮಾನವಾಗಿರುತ್ತದೆ ಆದ್ದರಿಂದ u3e βνkT ಎರಡೂ ಬದಿಗಳ ಲಾಗ್ ತೆಗೆದುಕೊಳ್ಳುತ್ತದೆ ಮತ್ತು ನೀವು ln⁡ βνkTಅಥವಾ 1T kβνln⁡ಪಡೆಯುತ್ತೀರಿ ಆದ್ದರಿಂದ ನಾನು 1Tಅನ್ನು ಹೊಂದಿದೇನೆ ಅದು kβνln⁡u3 ∂sν∂uν ಸಮನಾಗಿರುತ್ತದೆ ನಾವು ಇದನ್ನು ಸಂಯೋಜಿಸುತ್ತೇವೆ ಮತ್ತು ನಾವು s ν ಅನ್ನು ಪಡೆಯುತ್ತೇವೆ s kβνlnu lnα3du ಇದು kβνulnu u ulnα3 ಇದನ್ನು ಸರಳೀಕರಿಸೋಣ ನಮಗೆ ಸಿಕ್ಕಿದ್ದು s kβνulnu u ulnα3 ಅದನ್ನು ನಾನು kuβνln⁡ 1 ಎಂದು ಬರೆಯಬಹುದು ನಾನು ln u3 1 ಅನ್ನು ತೆಗೆದುಕೊಳ್ಳಬಹುದು ಇದು sಇದು ಎನ್ಟ್ರೋಪಿ ಸಾಂದ್ರತೆ ಆದ್ದರಿಂದ ಈಗ ನಾನು ಈ ಕ್ಯಾವಿಟಿಯಲ್ಲಿ d ನ ಸಣ್ಣ ಮಧ್ಯಂತರವನ್ನು ಪರಿಗಣಿಸುತ್ತೇನೆ ಆದ್ದರಿಂದ ಇಡೀ ಕ್ಯಾವಿಟಿಯ ಎನ್ಟ್ರೋಪಿ ಪರಿಮಾಣದ ಸಮಯ sd ಆಗಿರುತ್ತದೆ ಅದನ್ನು ನಾನು kudνVβνln⁡ 1⁡ ಎಂದು ಬರೆಯಬಹುದು udνV U ಮತ್ತು d ನಡುವಿನ ಶಕ್ತಿಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಈಗ ಗಮನಿಸಿ ಆದ್ದರಿಂದ S kEβνln⁡EV3dν 1 ಗೆ ಸಮಾನವಾಗಿರುತ್ತದೆ ಇದು ವಿಕಿರಣದ ಎನ್ಟ್ರೋಪಿ ಆದ್ದರಿಂದ ಆವರ್ತನ ಮತ್ತು d ನಡುವಿನ ವಿಕಿರಣದ ಈ ಎನ್ಟ್ರೋಪಿಯನ್ನು ನಾನು ಪರಿಮಾಣ V ರಲ್ಲಿ ಬರೆಯಬಹುದು ಈಗ ಪರಿಮಾಣವನ್ನು V1 ರಿಂದ V2 ಗೆ ಬದಲಾಯಿಸುವುದನ್ನು ಪರಿಗಣಿಸಿ E ಬದಲಾಗದೆ ಇರುವುದು ವ್ಯವಸ್ಥೆಯ ಶಕ್ತಿಯನ್ನು ಬದಲಾಗದೆ ಇರಿಸುತ್ತದೆ S1 kEβνln⁡EV13dν 1 ಆಗಿರುತ್ತದೆ S2 kEβνln EV23dν 1ಆಗಲಿದೆ ಇದುkEβνEV23dν ln⁡EV13dν ಅನ್ನು ನೀಡುತ್ತದೆ E ಅನ್ನು ಸ್ಥಿರವಾಗಿರಿಸಿದಾಗ ಮತ್ತು ಪರಿಮಾಣವನ್ನು V1 ರಿಂದ V2 ಗೆ ಬದಲಾಯಿಸಿದಾಗ ಇದು ವಿಕಿರಣದ ಎನ್ಟ್ರೋಪಿ ಯಲ್ಲಿನ ಬದಲಾವಣೆಯಾಗಿದೆ ಮತ್ತು ಇದು T ದೊಡ್ಡದಾಗಿದೆ ಎಂಬ ಸ್ಥಿತಿಯಲ್ಲಿದೆ ಆದ್ದರಿಂದ T ಚಿಕ್ಕದಾಗಿದೆ ಈಗ ಇದನ್ನು ಎನ್ಟ್ರೋಪಿ ಯ ಆದರ್ಶ ಅನಿಲ ಬದಲಾವಣೆಯೊಂದಿಗೆ ಹೋಲಿಸೋಣ ನಾನು ಆದರ್ಶ ಅನಿಲ ಭರ್ತಿ ಮಾಡಿದರೆ ಧಾರಕದ 1 ಅರ್ಧ ಅಥವಾ 1 ಭಾಗವನ್ನು v1 ನ ಸುತ್ತಮುತ್ತಲಿನಿಂದ ಪ್ರತ್ಯೇಕಿಸಿ ಮತ್ತು ಈ ಸಂಪೂರ್ಣ ಪರಿಮಾಣವು v2 ಮತ್ತು ಈ ಗೋಡೆಗೆ ಪಂಕ್ಚರ್ ಮಾಡಿ ನಾನು ಈ ಗೋಡೆಯನ್ನು ಪಂಕ್ಚರ್ ಮಾಡಿದಾಗ ಏನಾಗುತ್ತದೆ ಈ ಸಂಪೂರ್ಣ ಕಂಟೇನರ್ ತುಂಬುತ್ತದೆ ಮತ್ತು ಎನ್ಟ್ರೋಪಿಯಲ್ಲಿ ಬದಲಾವಣೆ ಇದೆ ಮತ್ತು ಎನ್ಟ್ರೋಪಿಯಲ್ಲಿನ ಈ ಬದಲಾವಣೆಯು ನಾವು ಏನು ಮಾಡಬಹುದೆಂದು ನಾವು ಸುಲಭವಾಗಿ ಲೆಕ್ಕ ಹಾಕಬಹುದು ಈ ಅನಿಲವನ್ನು ವಾಲ್ಯೂಮ್ v1 ಗೆ ಹಿಂದಕ್ಕೆ ತಳ್ಳುವುದು ತಾಪಮಾನವನ್ನು ಒಂದೇ ಆಗಿರುತ್ತದೆ T ಅನ್ನು ಬದಲಾಗದೆ ಇಟ್ಟರೆ ತಾಪಮಾನವು ಒಂದೇ ಆಗಿದ್ದರೆ ಅನಿಲದ ಆಂತರಿಕ ಶಕ್ತಿಯು ಸಹ ಬದಲಾಗದೆ ಉಳಿಯುತ್ತದೆ ಈ ಸಂದರ್ಭದಲ್ಲಿ ನಾವು ಎನ್ಟ್ರೋಪಿ ಬದಲಾವಣೆಯನ್ನು ಲೆಕ್ಕ ಹಾಕಿದರೆ ನಿಮಗೆ S2 S1 n R log⁡V2V1 ಸಿಗುತ್ತದೆ ಅಲ್ಲಿ n ಎಂಬುದು ಮೋಲ್ಗಳ ಸಂಖ್ಯೆ ಮತ್ತು R ಅನಿಲ ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಕಲಿತದ್ದೇನೆಂದರೆ ವಿಕಿರಣದ ಸಂದರ್ಭದಲ್ಲಿ ಎನ್ಟ್ರೋಪಿ S2 S1 kEβνln V2V1 ನಲ್ಲಿನ ಬದಲಾವಣೆಯು ನಾನು k ಎಂದು ಬರೆಯಬಲ್ಲದು Rnn ಎಂಬುದು ಅವೊಗಡ್ರೊ ಸಂಖ್ಯೆ Ehνln V2V1 ಮತ್ತು ಅನಿಲಗಳಲ್ಲಿ S2 S1nRln V2V1 ಆಗುತ್ತದೆ ಆದ್ದರಿಂದ ಇದರರ್ಥ ವಿಕಿರಣವನ್ನು ನಾವು ಮೋಲ್ಗಳ ಸಂಖ್ಯೆಯನ್ನು 1NEhν ಗೆ ಸಮನಾಗಿ ಪರಿಗಣಿಸಬಹುದು ಸರಿಯಾದ ಸಂಖ್ಯೆಯ ಮೋಲ್ಗಳು ಇದಕ್ಕೆ ಹೆಚ್ಚು ಸಮನಾಗಿರುತ್ತದೆ ಮತ್ತು ಆದರ್ಶ ಅನಿಲದಂತೆ ವರ್ತಿಸುತ್ತವೆ ಆದ್ದರಿಂದ ಇದು ತಕ್ಷಣವೇ Ehνವಿಕಿರಣ ಅನಿಲ ಕಣಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಆ 1N N ಅವೊಗಡ್ರೊ ಸಂಖ್ಯೆ Ehν ಮೋಲ್ಗಳ ಸಂಖ್ಯೆಯಾಗುತ್ತದೆ ಆದ್ದರಿಂದ ವಿಕಿರಣದ ಎನ್ಟ್ರೋಪಿ ಬದಲಾವಣೆಯ ನಡುವಿನ ಈ ಸಾದೃಶ್ಯವು ಶಕ್ತಿಯ ಬದಲಾವಣೆಯಿಲ್ಲದೆ ಪರಿಮಾಣವನ್ನು ಬದಲಾಯಿಸಲು ಮತ್ತು ಆದರ್ಶ ಅನಿಲವನ್ನು ಅನುಮತಿಸಿದಾಗ ಅದನ್ನು ಅಣುಗಳ ಸಂಗ್ರಹದಂತೆ ಪರಿಗಣಿಸಬಹುದು ಎಂಬ ಕಲ್ಪನೆಯನ್ನು ನೀಡುತ್ತದೆ ಆದರೆ ಇದು ಪರೀಕ್ಷಿಸಲು ಸೈದ್ಧಾಂತಿಕವಾಗಿ ತೋರಿಸುತ್ತದೆ ಸಿಂಧುತ್ವವು ಪ್ರಯೋಗಗಳ ಅಗತ್ಯವಿದೆ ಆದ್ದರಿಂದ ಅದಕ್ಕಾಗಿ ಫೋಟೋ ವಿದ್ಯುತ್ ಪರಿಣಾಮದ ಮೂಲಕ ಅದನ್ನು ಪರೀಕ್ಷಿಸಲು ಐನ್ಸ್ಟೈನ್ ಪ್ರಸ್ತಾಪಿಸಿದರು ಆದ್ದರಿಂದ S2 S1 kEβνln V2V1 ಮತ್ತು ನಾವು ಪ್ರತಿ ವಿಕಿರಣ ಅಣುವಿನ ಶಕ್ತಿಯನ್ನು h ಎಂದು ತೆಗೆದುಕೊಂಡರೆ kEh n R ಆಗಿ ಹೊರಬರುತ್ತದೆ ಆದರ್ಶ ಅನಿಲದಂತೆಯೇ ಮತ್ತು ಐನ್ಸ್ಟೈನ್ಗೆ ನಾನು ಇದನ್ನು ಪ್ರತಿ ಕಣಗಳ ಸಂಗ್ರಹವೆಂದು ಭಾವಿಸಬಲ್ಲೆ ಎಂಬ ಕಲ್ಪನೆಯನ್ನು ನೀಡುತ್ತದೆ ಮತ್ತು ಪ್ರತಿಯೊಂದೂ ಶಕ್ತಿಯುಳ್ಳ h ಮತ್ತು n n E ಆಗುತ್ತದೆ hk E ನಿಂದ h ಮೂಲಕ n R ಆಗುತ್ತದೆ ಮತ್ತು ನಂತರ ದ್ಯುತಿವಿದ್ಯುತ್ ಪರಿಣಾಮದ ಮೂಲಕ ಅದನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಎಲ್ಲವೂ ಸರಿಯಾಗಿದೆ ನಾನು ಇಲ್ಲಿ ದ್ಯುತಿವಿದ್ಯುತ್ ಪರಿಣಾಮವನ್ನು ಮಾಡಲು ಹೋಗುವುದಿಲ್ಲ ಏಕೆಂದರೆ ನಿಮ್ಮ 12 ನೇ ತರಗತಿಯಲ್ಲಿ ನೀವು ಇದನ್ನು ಹಲವು ಬಾರಿ ಅಧ್ಯಯನ ಮಾಡಿದ್ದೀರಿ ಆದ್ದರಿಂದ ಇದು ವಿಕಿರಣದ ಕಲ್ಪನೆಯನ್ನು ನೀಡಿತು h ನ ಈ ಕಣದ ಸ್ವರೂಪ ಮತ್ತು ಪ್ರಾಯೋಗಿಕ ಪುರಾವೆಗಳು ದ್ಯುತಿವಿದ್ಯುತ್ ಪರಿಣಾಮವಾಗಿದೆ ಅವರು ಅದನ್ನು ಇತರ ಕೆಲವು ಪರಿಣಾಮಗಳಿಗೆ ಅನ್ವಯಿಸಿದರುವಿಕಿರಣವು ಹೊರಟುಹೋದಾಗ ವಿಕಿರಣವು ಪರಮಾಣುವಿಗೆ ಬಡಿದು ಹೊರಗೆ ಹೋದಾಗ ಅದರ ಆವರ್ತನವು ತರಂಗಾಂತರವು ಅದರ ಆವರ್ತನವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಅದನ್ನು ಅವನ ಶಕ್ತಿಯ ಒಂದು ಭಾಗವನ್ನು ಪರಮಾಣುವಿನ ಮೂಲಕ ನೀಡಲಾಗುತ್ತದೆ ನಾವು ಮುಂದಿನದನ್ನು ಮತ್ತೆ ಐನ್ಸ್ಟೈನ್ ವಿಚಾರಗಳನ್ನು ಅನ್ವಯಿಸುತ್ತೇವೆ ಆಸಿಲೇಟರ್ ಪ್ರಮಾಣೀಕರಣದ ವಿಚಾರಗಳನ್ನು ಯಾಂತ್ರಿಕ ಆಂದೋಲಕಗಳಿಗೆ ಸಹ ಅನ್ವಯಿಸಬಹುದು ಎಂದು ನೋಡಲು ಘನವಸ್ತುಗಳ ಕಡಿಮೆ ತಾಪಮಾನದ ನಡವಳಿಕೆಯನ್ನು ಅಧ್ಯಯನ ಮಾಡುವ ಐನ್ಸ್ಟೈನ್ರ ಕಲ್ಪನೆ ಆಗಿದೆ